ಡಿಫರೆನ್ಷಿಯಲ್ ಈಕ್ವೇಷನ್ಸ್ ಫಾರ್ ಇಂಜಿನಿಯರ್ಸ್ ಪ್ರೊಫೆಸರ್ ಡಾ ಶ್ರೀನಿವಾಸ್ ರಾವ್ ಮನಂ ಡಿಪಾರ್ಟ್ಮೆಂಟ್ ಆಫ್ ಮ್ಯಾಥೆಮ್ಯಾಟಿಕ್ಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮದ್ರಾಸ್ ಲೆಕ್ಚರ್ 11 ಅಬೆಲ್ಸ್ ಫಾರ್ಮುಲಾ ಟು ಫೈಂಡ್ ದಿ ಅದರ್ ಸೊಲ್ಯೂಷನ್ ನಾವು ಏಕರೂಪದ ಎರಡನೇ ಕ್ರಮಾಂಕದ ರೇಖೀಯ ಸಮೀಕರಣದ ಪರಿಹಾರಗಳ ಗುಣಲಕ್ಷಣಗಳನ್ನು ನೋಡುತ್ತಿದ್ದೇವೆ ಆದ್ದರಿಂದ ಮೊದಲ ಗುಣವೆಂದರೆ ನಿಮಗೆ y1 ಮತ್ತು y2 ಎಂಬ 2 ಪರಿಹಾರಗಳನ್ನು ನೀಡಿದರೆ ನೀವು ಈ 2 ಪರಿಹಾರಗಳ ರೇಖೀಯ ಸಂಯೋಜನೆಯಂತೆ ನಿಮಗೆ ಬೇಕಾದಷ್ಟು ಪರಿಹಾರಗಳನ್ನು ಮಾಡಬಹುದು y1 ಮತ್ತು y2 ನೀಡಿದರೆ C1 ಮತ್ತು C2 ಸ್ಥಿರಾಂಕಗಳಿರುವಲ್ಲಿ ನೀವು C1 y1 ಜೊತೆಗೆ C2 y2 ಅನ್ನು ಪರಿಹಾರವಾಗಿ ಮಾಡಬಹುದು ಅದು ಮೊದಲ ಆಸ್ತಿ ನಾನು ಸರಳವಾದ ಆಸ್ತಿಯನ್ನು ನೀಡಿದ್ದೇನೆ ಎರಡನೆಯದು ನಾನು ನಿಮಗೆ 2 ಪರಿಹಾರಗಳನ್ನು ನೀಡಿದರೆ y1 ಮತ್ತು y2 ಅವು ರೇಖಾತ್ಮಕವಾಗಿ ಸ್ವತಂತ್ರವಾಗಿರುತ್ತವೆ ಅವರು ರೇಖಾತ್ಮಕವಾಗಿ ಸ್ವತಂತ್ರರಾಗಿರುವಾಗ ಅವುಗಳ ನಡುವಿನ ಕೆಲವು ಸಂಬಂಧವು ಶೂನ್ಯವಲ್ಲದಿದ್ದಲ್ಲಿ ಮಾತ್ರ ಅವು ರೇಖಾತ್ಮಕವಾಗಿ ಸ್ವತಂತ್ರವಾಗಿರುತ್ತವೆ ಅಂದರೆ ಆ ಎರಡು ಕಾರ್ಯಗಳ ವ್ರೊನ್ಸ್ಕಿಯನ್ ವ್ರೊನ್ಸ್ಕಿಯನ್ ಎಂದು ನಾವು ವ್ಯಾಖ್ಯಾನಿಸುವುದು ಶೂನ್ಯವಲ್ಲ ಆದ್ದರಿಂದ ಅದು 2 ನೇ ಆಸ್ತಿಯಾಗಿದೆ ಈ ಉಪನ್ಯಾಸದಲ್ಲಿ ನಾವು ನೀಡುತ್ತೇವೆ ಪ್ರಾಪರ್ಟಿ 3 ಅಂದರೆ ವ್ರೊನ್ಸ್ಕಿಯನ್ ಕೆಲವು ಹಂತದಲ್ಲಿ 0 ಆಗಿದ್ದರೆ ಅಂದರೆ x ನ ಎಲ್ಲಾ ಮೌಲ್ಯಗಳಿಗೆ ವ್ರೊನ್ಸ್ಕಿಯನ್ ಎಲ್ಲೆಡೆ ಶೂನ್ಯವಾಗಿರುತ್ತದೆ ವ್ರೊನ್ಸ್ಕಿಯನ್ ಕೆಲವು ಹಂತದಲ್ಲಿ ಶೂನ್ಯವಲ್ಲದಿದ್ದರೆ ವ್ರೊನ್ಸ್ಕಿಯನ್ ಪ್ರತಿ ಬಿಂದುವಿಗೆ ಶೂನ್ಯವಲ್ಲ ಅದು ಸಹ ನಿಜ ನಾವು ವ್ರೊನ್ಸ್ಕಿಯನ್ ಕಾರ್ಯದೊಂದಿಗೆ ಪ್ರಾರಂಭಿಸುತ್ತೇವೆ Wy1y2y1 y2 y1 y2 y1y2 y2y1 ಇಲ್ಲಿ y1 ಮತ್ತು y2 ಪರಿಹಾರಗಳು ಎರಡನೇ ಕ್ರಮಾಂಕದ ರೇಖೀಯ ODE ಯ ಪರಿಹಾರಗಳು ಆದ್ದರಿಂದ ಇದು ತೃಪ್ತಿಪಡಿಸುತ್ತದೆ y1pxy1qxy10 ಸಹ y2pxy2qxy20 ಈಗ 1 ನೇ ಸಮೀಕರಣವನ್ನು y2 ನೊಂದಿಗೆ ಮತ್ತು 2 ನೇ ಸಮೀಕರಣವನ್ನು y1 ನೊಂದಿಗೆ ಗುಣಿಸಿ y2y1pxy1qxy10 y1y2pxy2qxy20 ಈಗ ವ್ಯತ್ಯಾಸವನ್ನು ತೆಗೆದುಕೊಳ್ಳಿ y1y2 y2y1pxy1y2 y2y10 ∀ y1y2 y2y1 ಇದು ನಿಖರವಾಗಿ ವ್ರೊನ್ಸ್ಕಿಯನ್ ಆಗಿದೆ ಆದ್ದರಿಂದ y1y2 y2y1W ಈಗ ನೀವು ವ್ರೊನ್ಸ್ಕಿಯನ್ ಉತ್ಪನ್ನವನ್ನು ತೆಗೆದುಕೊಂಡರೆ ಆದ್ದರಿಂದ Wxddxy1y2 y2y1y1y2y1y2 y2y1 y2y1 y1y2 y2y1 ∴WxpxWx0 ∀x∈I ಆದ್ದರಿಂದ ಇದು 1 ನೇ ಕ್ರಮಾಂಕದ ರೇಖೀಯ ODE ಏಕರೂಪವಲ್ಲದ ರೇಖೀಯ ODE ಆಗಿದೆ ಇದನ್ನು ಹೀಗೆ ಬರೆಯಬಹುದು dWdxpxWx0 ಆದ್ದರಿಂದ ಇದು ನಿಮಗೆ ಅಗತ್ಯವಿರುವ ಡಿಫರೆನ್ಷಿಯಲ್ ಸಮೀಕರಣವಾಗಿದೆ dWWpxdx0 ಈಗ ಮಿತಿಗಳಲ್ಲಿ ಉದ್ದಕ್ಕೂ ಸಂಯೋಜಿಸಲಾಗುತ್ತಿದೆ x0xdWWx0xpdxx0x0 dx0 ∀x0∈I ನಮ್ಮಲ್ಲಿರುವ ಪರಿಹಾರವನ್ನು ನೋಡುವುದು log Wx log Wx0 x0xpdx ⟹dWWx0e x0xpdx ⟹WxWx0 e x0xpdx ಇದನ್ನು ಅಬೆಲ್ಸ್ Abels ಫಾರ್ಮುಲಾ ಎಂದು ಕರೆಯಲಾಗುತ್ತದೆ ಒಂದು ವೇಳೆ Wx00 ನಂತರ Wx0 ∀ x∈I y1ಮತ್ತು y2 ರೇಖಾತ್ಮಕ ಅವಲಂಬಿತ ಪರಿಹಾರಗಳನ್ನು ಸೂಚಿಸುತ್ತದೆ ಅಲ್ಲದೆ Wx0≠0 ನಂತರ Wx≠0∀ x∈I y1ಮತ್ತು y2 ಅಂತರ್ಗತ ಅವಲಂಬಿತ ಪರಿಹಾರಗಳನ್ನು ಸೂಚಿಸುತ್ತದೆ ಆದ್ದರಿಂದ ನಾವು ನೋಡಿರುವುದು Wx≠0 ಆಗಿದ್ದರೆ ಮತ್ತು y1ಮತ್ತು y2 ರೇಖಾತ್ಮಕವಾಗಿ ಸ್ವತಂತ್ರವಾಗಿದ್ದರೆ ಮಾತ್ರ ಆದ್ದರಿಂದ ಅದು ನಿಮ್ಮ ಆಸ್ತಿ ಸಂಖ್ಯೆ 3 ಆಗಿದೆ ಆದ್ದರಿಂದ ಆಸ್ತಿ 2 ರಿಂದ ನೀವು y1 ಮತ್ತು y2 ಎಂದು ಹೇಳಬಹುದು ಪರಿಹಾರಗಳು ರೇಖಾತ್ಮಕವಾಗಿ ಅವಲಂಬಿತವಾಗಿವೆ ಸರಿ ಈ ಅಬೆಲ್ಸ್ Abelsನ ಸೂತ್ರವನ್ನು ನೋಡುವ ಮೂಲಕ ನೀವು ತೀರ್ಮಾನಿಸಬಹುದು ಆದ್ದರಿಂದ ಎರಡನೇ ಕ್ರಮಾಂಕದ ರೇಖೀಯ ಏಕರೂಪದ ODE ಯ ಪರಿಹಾರಗಳು ರೇಖಾತ್ಮಕವಾಗಿ ಅವಲಂಬಿತವಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ನಾವು ನೋಡಬಹುದು ಆದ್ದರಿಂದ ನಿಮಗೆ ಎರಡು ಪರಿಹಾರಗಳನ್ನು ನೀಡಿದರೆ ನೀವು ಸುಲಭವಾಗಿ ಮಾಡಬಹುದು ಕೇವಲ ಒಂದು ಹಂತವನ್ನು ನೋಡುವ ಮೂಲಕ ಅದು ವ್ರೊನ್ಸ್ಕಿಯನ್ ಎಂದು ಹೇಳಲು ಸಾಕು ನಿಮಗೆ ರೇಖೀಯ ಏಕರೂಪದ ODE ಯ ಒಂದು ಪರಿಹಾರವನ್ನು ನೀಡಿದರೆ ಈ ಅಬೆಲ್ಸ್ Abelsನ ಸೂತ್ರವನ್ನು ಬಳಸಿಕೊಂಡು ನೀವು ಇತರ ರೇಖೀಯ ಸ್ವತಂತ್ರ ಪರಿಹಾರಗಳನ್ನು ಕಂಡುಹಿಡಿಯಬಹುದು ಅದನ್ನು ಹೇಗೆ ಮಾಡಲಾಗುತ್ತದೆ ಎಂದು ನೋಡೋಣ ನಾವು ಪ್ರಾರಂಭಿಸುತ್ತೇವೆ ಆದ್ದರಿಂದ ನಾವು ಅಬೆಲ್ಸ್ Abels ಸೂತ್ರವನ್ನು ಬರೆಯುತ್ತೇವೆ y1xy2x y2xy1xWx0 e x0xpdt y1 ರೇಖೀಯ ಏಕರೂಪದ ಎರಡನೇ ಕ್ರಮಾಂಕದ ODE ಯ ಶೂನ್ಯವಲ್ಲದ ಪರಿಹಾರವಾಗಿರಲಿ ಇದು ಸೂಚಿಸುತ್ತದೆ y1x≢0 ∀ x∈I ಅಂದರೆ ಸಮತಲದಲ್ಲಿ ಎರಡು ವೆಕ್ಟರ್ಗಳು ರೇಖಾತ್ಮಕವಾಗಿ ಸ್ವತಂತ್ರವಾಗಿರುತ್ತವೆ ಶೂನ್ಯ ವೆಕ್ಟರ್ ಯಾವಾಗಲೂ ರೇಖಾತ್ಮಕವಾಗಿ ಅವಲಂಬಿತವಾಗಿದೆ ಎಂದು ನಿಮಗೆ ನೀಡಲಾಗಿದೆ ಆದ್ದರಿಂದ ನೀವು ಒಂದು ರೇಖಾತ್ಮಕವಾಗಿ ಸ್ವತಂತ್ರ ವೆಕ್ಟರ್ ಅನ್ನು ಬಯಸಿದರೆ ಅಂದರೆ ಔಪಚಾರಿಕ ಗಣಿತದ ವ್ಯಾಖ್ಯಾನ ನೀವು ವೆಕ್ಟರ್ v0 ಗೆ ಸಮಾನವಾದ ಕೆಲವು ಸ್ಥಿರ ಸಮಯವನ್ನು ಬರೆಯಬಹುದು ಕೆಲವು ಶೂನ್ಯವಲ್ಲದ C ಗೆ ಅಂತಹ ವೆಕ್ಟರ್ ಅನ್ನು ನೀವು ಕಂಡುಕೊಂಡರೆ v ರೇಖಾತ್ಮಕವಾಗಿ ಅವಲಂಬಿತವಾಗಿದೆ ಎಂದು ನೀವು ಹೇಳುತ್ತೀರಿ v ಶೂನ್ಯವಾಗಿದ್ದರೆ ಮಾತ್ರ ಅದು ಸಾಧ್ಯ ಆದ್ದರಿಂದ y1x ಎರಡನೇ ಕ್ರಮಾಂಕದ ಏಕರೂಪದ ರೇಖೀಯ ODE ಯ ರೇಖೀಯ ಸ್ವತಂತ್ರ ಪರಿಹಾರವಾಗಿದೆ

ಡಿಫರೆನ್ಷಿಯಲ್ ಸಮೀಕರಣದ ಡೊಮೇನ್ನ ಪ್ರತಿ ಹಂತದಲ್ಲಿ ಶೂನ್ಯವಲ್ಲದ 1 ನೇ ಪರಿಹಾರವನ್ನು ನೀವು ತಿಳಿದಿದ್ದರೆ ನೀವು ಅದನ್ನು ವಿಭಜಿಸಬಹುದಾದರೆ ನೀವು ಅಬೆಲ್ಸ್ Abelsನ ಸೂತ್ರದಿಂದ ನಿಮ್ಮ 2ನೇ ಪರಿಹಾರ y2 ಅನ್ನು ಪಡೆಯಬಹುದು ಇದು ಏಕರೂಪದ ಸಮೀಕರಣವಾಗಿರುವುದರಿಂದ ಸ್ಥಿರ ಸಮಯಗಳು 2 ನೇ ಪರಿಹಾರವೂ ಸಹ ಪರಿಹಾರವಾಗಿದೆ ಆದ್ದರಿಂದ ನೀವು ಇದನ್ನು ನಿರ್ಲಕ್ಷಿಸಬಹುದು Wx0 ಸ್ಥಿರ ∴y2x y1xx0x e x0tpsdsy12xdt ಆದ್ದರಿಂದ ನಾವು ಎರಡನೇ ಕ್ರಮಾಂಕದ ರೇಖೀಯ ಏಕರೂಪದ ಸಾಮಾನ್ಯ ಭೇದಾತ್ಮಕ ಸಮೀಕರಣದ ಪರಿಹಾರಗಳ ಗುಣಲಕ್ಷಣಗಳ ಬಗ್ಗೆ ಚರ್ಚಿಸುತ್ತಿದ್ದೇವೆ ಇಲ್ಲಿಯವರೆಗೆ ನಾವು ಅದರ 3 ಗುಣಲಕ್ಷಣಗಳನ್ನು ನೋಡಿದ್ದೇವೆ ಒಂದು ಸರಳ ಗುಣವೆಂದರೆ ಯಾವುದೇ 2 ಪರಿಹಾರಗಳ ರೇಖೀಯ ಸಂಯೋಜನೆಯು ಸಹ ಪರಿಹಾರವಾಗಿದೆ ನೀವು ನನಗೆ 2 ಪರಿಹಾರಗಳನ್ನು ನೀಡಿದರೆ ರೇಖಾತ್ಮಕವಾಗಿ ಸ್ವತಂತ್ರ ವ್ರೊನ್ಸ್ಕಿಯನ್ ಶೂನ್ಯವಲ್ಲದಿದ್ದಲ್ಲಿ ಮತ್ತು ಮಾತ್ರ 3 ನೇ ಆಸ್ತಿಯು ಅಬೆಲ್ಸ್ Abelsನ ಸೂತ್ರವಾಗಿದೆ ಒಂದು ಹಂತದಲ್ಲಿ ವ್ರೊನ್ಸ್ಕಿಯನ್ 0 ಆಗಿದ್ದರೆ ವ್ರೊನ್ಸ್ಕಿಯನ್ ಎಲ್ಲೆಡೆ 0 ಆಗಿರುತ್ತದೆ ಇದು ಶೂನ್ಯವಲ್ಲದಿದ್ದರೆ ವ್ರೊನ್ಸ್ಕಿಯನ್ ಎಲ್ಲೆಡೆ ಶೂನ್ಯವಲ್ಲ y1 ಮತ್ತು y2 ಪರಿಹಾರವು ರೇಖಾತ್ಮಕವಾಗಿ ಅವಲಂಬಿತವಾಗಿದೆ ಅಥವಾ ಸ್ವತಂತ್ರವಾಗಿದೆ ಎಂದು ತೀರ್ಮಾನಿಸಬಹುದು ಎಂದು ಸೂಚಿಸುತ್ತದೆ ರೇಖೀಯ ಎರಡನೇ ಕ್ರಮಾಂಕದ ಏಕರೂಪದ ಸಾಮಾನ್ಯ ಡಿಫರೆನ್ಷಿಯಲ್ ಸಮೀಕರಣವನ್ನು ಪರಿಗಣಿಸುವ ಮೂಲಕ ಅಬೆಲ್ಸ್ Abelsನ ಸೂತ್ರವನ್ನು ನಾವು ನೋಡಿದ್ದೇವೆ ಇದಕ್ಕಾಗಿ ನಿಮಗೆ ಒಂದು ಪರಿಹಾರ y1 ತಿಳಿದಿದ್ದರೆ ನೀವು ಇನ್ನೊಂದು ಪರಿಹಾರವನ್ನು ಕಂಡುಹಿಡಿಯಬಹುದು ಈ ಸೂತ್ರಕ್ಕೆ ರೇಖೀಯ ಸ್ವತಂತ್ರ ಪರಿಹಾರಗಳು ಅಬೆಲ್ಸ್ Abelsನ ಸೂತ್ರವು WxWx0 e x0xpdx ಅಂದರೆ 1 ನೇ ಪರಿಹಾರವು 0 ಆಗಿರಬಾರದು ಆ ಎಲ್ಲಾ ಹಂತಗಳಲ್ಲಿ 1 ನೇ ಪರಿಹಾರವು 0 ಆಗಿರುತ್ತದೆ ನಿರ್ದಿಷ್ಟ ಬಿಂದುಗಳಲ್ಲಿ y10 ಆಗಿದ್ದರೆ ಅಬೆಲ್ಸ್ Abelsನ ಸೂತ್ರವು ಅರ್ಥವಾಗುವುದಿಲ್ಲ ಆದ್ದರಿಂದ ಆ ಅಂಕಗಳನ್ನು ನೀವು ಡಿಫರೆನ್ಷಿಯಲ್ ಸಮೀಕರಣದ ಡೊಮೇನ್ನಿಂದ ತೆಗೆದುಹಾಕಬಹುದು ಮತ್ತು ಡಿಫರೆನ್ಷಿಯಲ್ differential ಸಮೀಕರಣವನ್ನು ಉದಾಹರಣೆಗೆ ಪರಿಗಣಿಸಬಹುದು ನೀವು ಡೊಮೇನ್ 02 ಅನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ನಂತರ ಕೆಲವು ಹಂತದಲ್ಲಿ y1 0 ಆಗಿದ್ದರೆ ಉದಾಹರಣೆಗೆ x1 ನಲ್ಲಿ ನಂತರ y10 ಎಂದು ಭಾವಿಸೋಣ ಉದಾಹರಣೆಗೆ y1x1 x ಆದ್ದರಿಂದ ನೀವು ಈ ಮಧ್ಯಂತರದಲ್ಲಿ ಡಿಫರೆನ್ಷಿಯಲ್ ಸಮೀಕರಣವನ್ನು ಪರಿಗಣಿಸುತ್ತೀರಿ x∈01 x∈12 ಪ್ರತ್ಯೇಕವಾಗಿ ಆದ್ದರಿಂದ ಆ 2 ಮಧ್ಯಂತರಗಳಲ್ಲಿ y1 ಶೂನ್ಯವಲ್ಲ ಆದ್ದರಿಂದ ನೀವು x∈01 ಡೊಮೇನ್ನಲ್ಲಿ y1 ಎಂಬ ವಿಭಿನ್ನ ಸಮೀಕರಣವನ್ನು ಪರಿಗಣಿಸಿ ಮತ್ತು ಆ ಡೊಮೇನ್ನಲ್ಲಿ y2 ಅನ್ನು ಪಡೆಯಿರಿ ಅಂತೆಯೇ ನೀವು x∈12 ಡೊಮೇನ್ನಲ್ಲಿ y1 ಅನ್ನು ಪರಿಗಣಿಸುತ್ತೀರಿ ಮತ್ತು ಅಬೆಲ್Abelsನ ಸೂತ್ರದಿಂದ ನೀವು x∈12 ನಲ್ಲಿ ನಿಮ್ಮ y2 ಅನ್ನು ಪಡೆಯಬಹುದು ಆದ್ದರಿಂದ x∈01 ಮತ್ತು x∈12 ಡೊಮೇನ್ನಲ್ಲಿ 1 y1x1 x ನಲ್ಲಿ ಏನಾಗುತ್ತದೆ ಎಂಬುದು ವಾಸ್ತವವಾಗಿ ನಿರಂತರ ಕಾರ್ಯವಾಗಿದೆ ಈಗ ಅದೇ ರೀತಿಯಲ್ಲಿ x∈01 ಮತ್ತು x∈12 ರಲ್ಲಿ y2 ನಿರಂತರವಾಗಿರುತ್ತದೆ ಏಕೆಂದರೆ ನಮಗೆ ತಿಳಿದಿದೆ y2x y1xx0x e x0tpsdsy12xdt ಮತ್ತು ಅವಿಭಾಜ್ಯವು ಯಾವುದೇ ಸ್ಥಿರ ಬಿಂದು x ನಲ್ಲಿ ನಿರಂತರ ಕಾರ್ಯವಾಗಿದೆ ಏಕೆಂದರೆ ಈ ಅವಿಭಾಜ್ಯವು ವಾಸ್ತವವಾಗಿ ವಿಭಿನ್ನವಾಗಿರುತ್ತದೆ ಆದ್ದರಿಂದ x1 ನಲ್ಲಿ ಎಡಗೈ ಮಿತಿ y2xy21y2x ಬಲಗೈ ಮಿತಿ ಈ ಅಬೆಲ್ಸ್ Abelsನ ಸೂತ್ರವನ್ನು ನೀವು ಹೇಗೆ ನೋಡಬೇಕು ಇದು ಪೂರ್ಣ ಡೊಮೇನ್ನಲ್ಲಿ ಮಾನ್ಯವಾಗಿದೆ 02 ಆದ್ದರಿಂದ ಮುಂಬರುವ ಉದಾಹರಣೆಗಳಲ್ಲಿ ನಾವು ಕೆಲವು ಹಂತದಲ್ಲಿ y10 ಅನ್ನು ಹೇಗೆ ನೋಡುತ್ತೇವೆ ಮತ್ತು ನಾವು y2 ಅನ್ನು ಹೇಗೆ ಕಂಡುಹಿಡಿಯುತ್ತೇವೆ ಆ ಹಂತಗಳಲ್ಲಿ ಅದು ಅರ್ಥವಾಗದಿದ್ದರೂ ನಾವು ಅದನ್ನು ಸೂತ್ರದಲ್ಲಿ ಇರಿಸಿ ಮತ್ತು y2 ಅನ್ನು ಪಡೆಯುತ್ತೇವೆ ಮತ್ತು ಅದು ವಾಸ್ತವವಾಗಿ ಕೆಲಸ ಮಾಡುತ್ತದೆ ಆದ್ದರಿಂದ ಶೂನ್ಯವಲ್ಲದ y1 ಪರಿಹಾರವನ್ನು ಒಮ್ಮೆ ನೀವು ತಿಳಿದಿದ್ದರೆ ನೀವು 2ನೇ ರೇಖೀಯ ಸ್ವತಂತ್ರ ಪರಿಹಾರವನ್ನು ಹೇಗೆ ಪಡೆಯಬಹುದು ನಾವು ಒಂದು ಪರಿಹಾರ y1 ಅನ್ನು ತಿಳಿದ ನಂತರ 2 ನೇ ರೇಖೀಯ ಸ್ವತಂತ್ರ ಪರಿಹಾರವನ್ನು ಹೇಗೆ ಪಡೆಯುವುದು ಎಂಬುದನ್ನು ಉದಾಹರಣೆಗಳೊಂದಿಗೆ ಮುಂದಿನ ವೀಡಿಯೊದಲ್ಲಿ ನಾವು ಪ್ರದರ್ಶಿಸುತ್ತೇವೆ ತುಂಬ ಧನ್ಯವಾದಗಳು